ಲೋಹದಲ್ಲಿನ ಎಲೆಕ್ಟ್ರಾನ್ಗಳು ಸ್ಟೇಟ್ ಗಳ ಸಾಂದ್ರತೆ ಮತ್ತು ಫೆರ್ಮಿ ಶಕ್ತಿ ಹಿಂದಿನ ಉಪನ್ಯಾಸದಲ್ಲಿ ನಾವು ಉಚಿತ ಕಣಗಳ ಬಗ್ಗೆ ಕಲಿತೆವು ಮತ್ತು ಆವರ್ತಕ ಗಡಿ ಪರಿಸ್ಥಿತಿಗಳು ಮತ್ತು ಬಾಕ್ಸ್ ಸಾಮಾನ್ಯೀಕರಣದೊಂದಿಗೆ ನಾವು ಹೇಳಿದ್ದೇವೆ ನಾವು ತರಂಗ ಕಾರ್ಯವನ್ನು ಹೊಂದಿದ್ದೇವೆ ಮತ್ತು ನಾನು ಅವುಗಳನ್ನು k ಯೊಂದಿಗೆ ಮಟ್ಟ ಮಾಡುತ್ತೇನೆ ಏಕೆಂದರೆ k ಸ್ವತಃ 1L3 eikr ಗೆ ಸಮಾನವಾದ ಶಕ್ತಿಯನ್ನು ನೀಡುತ್ತದೆ ಅಲ್ಲಿ k ಎಂಬುದು k1xk2yk3z r ಎಂಬುದು xxyyzz ಮತ್ತು k ಪಾಯಿಂಟ್ ಗಳ ಸಾಂದ್ರತೆಯು V83 ಆಗಿದೆ ಇದು L383 ರಂತೆಯೇ ಇರುತ್ತದೆ ಅದು k ಜಾಗದಲ್ಲಿ k ಪಾಯಿಂಟ್ ಗಳ ಸಾಂದ್ರತೆಯಾಗಿದೆ ಇದು k ಸ್ಪೇಸ್ ವಾಲ್ಯೂಮ್ ನ ಒಂದು ಯೂನಿಟ್ಗೆ ಮತ್ತು ನಾವು ಈ ಕಣಗಳನ್ನು ಎಲೆಕ್ಟ್ರಾನ್ಗಳಾಗಿ ತೆಗೆದುಕೊಂಡರೆ ನಂತರ ಪ್ರತಿ k ಪಾಯಿಂಟ್ ಗೆ 2 ಕಣಗಳು ಅಥವಾ 2 ಎಲೆಕ್ಟ್ರಾನ್ಗಳು ಇರುತ್ತವೆ ಪ್ರತಿ ಸ್ಟೇಟ್ ಗರಿಷ್ಠ 2 ಎಲೆಕ್ಟ್ರಾನ್ ಗಳಿಗೆ ಅವಕಾಶ ಕಲ್ಪಿಸುತ್ತದೆ ಮತ್ತು ಆದ್ದರಿಂದ k ಜಾಗವು ಎಲ್ಲೋ ಒಂದು ದೊಡ್ಡ ಮೌಲ್ಯದ k ವರೆಗೆ ತುಂಬುತ್ತದೆ ಮತ್ತು ಈ ಉಪನ್ಯಾಸದಲ್ಲಿ ನಾವು ಇದನ್ನು ನಿರ್ಧರಿಸಲಿದ್ದೇವೆ ಆದ್ದರಿಂದ ನಾನು ಮೊದಲೇ ಹೇಳಿದಂತೆ ಆದ್ದರಿಂದ ಉಚಿತ ಎಲೆಕ್ಟ್ರಾನ್ಗಳು ಲೋಹಗಳಿಗೆ ಉತ್ತಮವಾದ ಮೊದಲ ಅಂದಾಜು ನೀಡುತ್ತವೆ ಏಕೆ ಎಂದು ನಾನು ವಾದಿಸುವೆ ಆದ್ದರಿಂದ ಲೋಹಗಳು ಈ ಅಯಾನುಗಳನ್ನು ಹೊಂದಲಿದ್ದು ಅವುಗಳು ಧನಾತ್ಮಕವಾಗಿ ಚಾರ್ಜ್ ಆಗುತ್ತವೆ ಮತ್ತು ನಾವು ಎಲೆಕ್ಟ್ರಾನ್ಗಳು ಸುತ್ತಲೂ ಚಲಿಸುತ್ತಿವೆ ಅವು ಮೊಬೈಲ್ ಆಗಿರುವುದರಿಂದ ಅವು ಅಯಾನುಗಳ ಚಾರ್ಜ್ ಅನ್ನು ಹೊರಹಾಕುತ್ತಾರೆ ಅವು ಈ ಚಾರ್ಜ್ ಗಳು ಸಕಾರಾತ್ಮಕ ಹಿನ್ನೆಲೆ ಚಾರ್ಜ್ಗಳ ಸುತ್ತಲೂ ಚಲಿಸುತ್ತದೆ ಮತ್ತು ಆದ್ದರಿಂದ ಅವರು ಸ್ವಯಂ ಸ್ಥಿರ ರೀತಿಯಲ್ಲಿ ಚಲಿಸುವ ಸಾಮರ್ಥ್ಯವು ತುಂಬಾ ಸ್ಥಿರವಾಗಿರುತ್ತದೆ ಆದ್ದರಿಂದ ಸಂಭಾವ್ಯತೆಯು ಈ ರೀತಿಯದ್ದಾಗಿರಬಹುದು ಆದ್ದರಿಂದ ನಾವು ಏನು ಹೇಳಬಹುದು ಎಂದರೆ ಹಿನ್ನೆಲೆ ಸಾಮರ್ಥ್ಯವು ಲೋಹಗಳಿಗೆ ಸ್ಥಿರವಾಗಿರುತ್ತದೆ ಆದ್ದರಿಂದ k1L3 eikr ಪ್ರತಿ ಎಲೆಕ್ಟ್ರಾನ್ಗೆ ಎಲೆಕ್ಟ್ರಾನಿಕ್ ತರಂಗ ಕಾರ್ಯಕ್ಕೆ ಉತ್ತಮ ಅಂದಾಜು ನೀಡುತ್ತದೆ ಮತ್ತು ಈ ಪ್ರಕ್ರಿಯೆಯು ನಾವು ಇನ್ನೂ ಒಂದು ಕೆಲಸವನ್ನು ಮಾಡಿದ್ದೇವೆ ಮತ್ತು ನಾವು ಎಲೆಕ್ಟ್ರಾನ್ ಎಲೆಕ್ಟ್ರಾನ್ ಪರಸ್ಪರ ಕ್ರಿಯೆಯನ್ನು ನಿರ್ಲಕ್ಷಿಸಿದ್ದೇವೆ ಎಂದು ನಾನು ಸೂಚಿಸಬೇಕು ಮತ್ತು ಇದು ಸಹ ಸಮಂಜಸವಾಗಿ ಉತ್ತಮ ಮೊದಲ ಅಂದಾಜು ಎಂದು ತಿರುಗುತ್ತದೆ ಆದ್ದರಿಂದ ನಾವು ಪ್ರತಿ ಎಲೆಕ್ಟ್ರಾನ್ನಲ್ಲಿ ಪ್ರತ್ಯೇಕ ತರಂಗ ಕಾರ್ಯ eikr ಹೊಂದಿರುವ ಮೇಲೆ ಕಟ್ಟುನಿಟ್ಟಾಗಿ ಗಮನಹರಿಸಲಿದ್ದೇವೆ ಹಿನ್ನೆಲೆ ಸಾಮರ್ಥ್ಯವನ್ನು ನಿರ್ಲಕ್ಷಿಸಿ ಇದು ಸ್ಥಿರವಾದ ಲೋಹಗಳು ಮತ್ತು ಎಲೆಕ್ಟ್ರಾನ್ ಎಲೆಕ್ಟ್ರಾನ್ ಪರಸ್ಪರ ಕ್ರಿಯೆಯನ್ನು ನಿರ್ಲಕ್ಷಿಸುತ್ತದೆ ಹಾಗಾಗಿ ನಾನು ಮಾಡಲು ಹೊರಟಿರುವ ಮೊದಲ ಕೆಲಸವೆಂದರೆ ಎಲೆಕ್ಟ್ರಾನ್ಗಳ ಸಾಂದ್ರತೆಯನ್ನು ಆಕ್ರಮಿಸಿಕೊಂಡಿರುವ ಅತ್ಯುನ್ನತ ಸ್ಥಿತಿಗೆ ಸಂಬಂಧಿಸುವುದು ನಾನು ವಿವರಿಸುತ್ತೇನೆ ಹಾಗಾಗಿ ನಾನು ಮೊದಲೇ ಹೇಳಿದಂತೆ ನಾನು ಈ k ಜಾಗವನ್ನು ನೋಡಿದರೆ ಪ್ರತಿ 2πL ಗೆ ಒಂದು ಸ್ಟೇಟ್ ಇದೆ ಆದ್ದರಿಂದ ನಾವು ಈ ಸ್ಟೇಟ್ ಗಳನ್ನು ಮಾಡೋಣ ಇವೆಲ್ಲವೂ ತುಂಬಿವೆ ಆದಾಗ್ಯೂ ಪ್ರತಿ ಸ್ಟೇಟ್ ಗೆ ಕೇವಲ 2 ಎಲೆಕ್ಟ್ರಾನ್ಗಳನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ ಇದು 2 ಎಲೆಕ್ಟ್ರಾನ್ಗಳು 2 ಎಲೆಕ್ಟ್ರಾನ್ಗಳು 2 ಎಲೆಕ್ಟ್ರಾನ್ಗಳು 2 ಎಲೆಕ್ಟ್ರಾನ್ಗಳು ಒಂದು ಲೋಹದ ಬಲ್ಕ್ನಲ್ಲಿ ಪ್ರತಿ ಸೆಂಟಿಮೀಟರ್ ಘನಕ್ಕೆ 1022 ಕ್ರಮದ ದೊಡ್ಡ ಸಂಖ್ಯೆಯ ಎಲೆಕ್ಟ್ರಾನ್ಗಳಿವೆ ಹಾಗಾಗಿ ಪ್ರತಿ ಸೆಂಟಿಮೀಟರ್ ಘನಕ್ಕೆ 1022 ಸ್ಟೇಟ್ ಗಳ ಆದೇಶವನ್ನು ನಾನು ಓದಿದ್ದೇನೆ ಈ ಎಲ್ಲ ಎಲೆಕ್ಟ್ರಾನ್ ಗಳನ್ನು ತುಂಬಲು ನನಗೆ ಆ ಹಣದ ಸ್ಥಿತಿ ಬೇಕು ಆದ್ದರಿಂದ ಈ ಎಲ್ಲಾ ಸ್ಟೇಟ್ ಗಳು ತುಂಬಲಿವೆ ಹಾಗಾಗಿ ಅಂತಿಮವಾಗಿ ನಾನು ಹೋಗುತ್ತಿರುವುದು ಒಂದು ದೊಡ್ಡ n ಮೌಲ್ಯಕ್ಕೆ ಹೋಗುವುದು ಮತ್ತು n ಒಂದರಿಂದ ಮಾತ್ರ ಬದಲಾಗುತ್ತದೆ ಆದ್ದರಿಂದ ಇದು ಸರಿಸುಮಾರು ಈ ರೀತಿ ತುಂಬುತ್ತದೆ ಸ್ವಲ್ಪ ಮೇಲಕ್ಕೆ ಮತ್ತು ಕೆಳಕ್ಕೆ ಬರುತ್ತಿದೆ ಏಕೆಂದರೆ n ನಿಂದ 1 ಬದಲಾಗುತ್ತದೆ ಮತ್ತು ಪ್ರಮಾಣವು ದೊಡ್ಡದಾಗಿದೆ ಎಂದರೆ ನಾನು ಈ ನೀಲಿ ಗೋಳವನ್ನು ಈ ಬಾಣದಿಂದ ತೋರಿಸಲು ಮಾತ್ರ ತ್ರಿಜ್ಯವಾಗಿ ಮಾಡಿದ್ದೇನೆ ಆದರೆ ಇದನ್ನು ನಾನು 1 ಎಂದು ಪರಿಗಣಿಸುತ್ತಿದ್ದೇನೆ ಎರಡು ಬಿಂದುಗಳ ನಡುವಿನ ವ್ಯತ್ಯಾಸ 1 ಇದು ದೊಡ್ಡದಾಗಿರುತ್ತದೆ 1023 ಆದ್ದರಿಂದ ಇದು ಒಂದು ದೊಡ್ಡ ಗೋಳ ಈಗ ಅದು ಏಕೆ ಗೋಳವಾಗಿದೆ ಏಕೆಂದರೆ ಮೇಲ್ಮಟ್ಟದ ಎಲ್ಲಾ ಎಲೆಕ್ಟ್ರಾನ್ ಗಳ ಶಕ್ತಿಯು ನೆಲದ ಸ್ಥಿತಿಗೆ ಒಂದೇ ಆಗಿರಬೇಕು ವ್ಯಾಖ್ಯಾನದ ಪ್ರಕಾರ ನೆಲದ ಸ್ಥಿತಿಯು ಅತ್ಯಂತ ಕಡಿಮೆ ಶಕ್ತಿಯ ಸ್ಥಿತಿಯಾಗಿದೆ ಕೆಲವು ಎಲೆಕ್ಟ್ರಾನ್ಗಳು ಅಧಿಕ ಸ್ಥಿತಿಯ ಶಕ್ತಿಯಲ್ಲಿದ್ದರೆ ಮತ್ತು ಇತರವುಗಳು ಕಡಿಮೆ ಸ್ಥಿತಿಯಲ್ಲಿದ್ದರೆ ಹೆಚ್ಚಿನ ಸ್ಟೇಟ್ ನಿಂದ ಎಲೆಕ್ಟ್ರಾನ್ಗಳು ಕಡಿಮೆ ಸ್ಟೇಟ್ ನ ಶಕ್ತಿಗೆ ಇಳಿದು ವ್ಯವಸ್ಥೆಯ ಶಕ್ತಿಯನ್ನು ಕಡಿಮೆ ಮಾಡಬಹುದು ಅಂತಿಮವಾಗಿ ಎಲ್ಲಾ ಮೇಲಿನ ಎಲೆಕ್ಟ್ರಾನ್ಗಳು ಒಂದೇ ಶಕ್ತಿಯನ್ನು ಹೊಂದುವವರೆಗೆ ಇರುತ್ತದೆ ಆದ್ದರಿಂದ ನಾವು ಹೊರಟಿರುವುದೇನೆಂದರೆ ಈ k ಸ್ಪೇಸ್ ಎಲೆಕ್ಟ್ರಾನ್ಗಳು ಉತ್ತಮ ಅಂದಾಜನ್ನು ಆಕ್ರಮಿಸಿಕೊಳ್ಳಲಿವೆ ಏಕೆಂದರೆ ಅತ್ಯಧಿಕ k ವರೆಗಿನ ಗೋಳವನ್ನು k Fermi ಎಂದೂ ಕರೆಯುತ್ತಾರೆ ಇದನ್ನು ಫೆರ್ಮಿ ವೇವ್ ಫ್ಯಾಕ್ಟರ್ kF ಎಂದು ಕರೆಯಲಾಗುತ್ತದೆ kF ಅನ್ನು ಫೆರ್ಮಿ ವೇವ್ ವೆಕ್ಟರ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ಗೋಳದ ಪರಿಮಾಣವು k ಜಾಗದಲ್ಲಿ 43kF3 ಆಗಿರುತ್ತದೆ ಆದ್ದರಿಂದ k ಪಾಯಿಂಟ್ ಗಳ ಸಂಖ್ಯೆ ಮತ್ತು ಇದು k ಪಾಯಿಂಟ್ ಗಳ ಸಾಂದ್ರತೆಯಾಗಿರುತ್ತದೆ L38343kF3 ಏಕೆಂದರೆ ನಾವು ಪ್ರತಿ ಯೂನಿಟ್ ಪರಿಮಾಣದ k ಸ್ಪೇಸ್ ನ ಸಾಂದ್ರತೆಯು L383 ಎಂದು ನೋಡಿದ್ದೇವೆ ಮತ್ತು ಪ್ರತಿ ಸ್ಟೇಟ್ 2 ಎಲೆಕ್ಟ್ರಾನ್ ಗಳನ್ನು ಒಯ್ಯುತ್ತದೆ ಆದ್ದರಿಂದ ಎಲೆಕ್ಟ್ರಾನ್ ಗಳ ಸಂಖ್ಯೆ 2×L38343kF3 ಆಗಿರುತ್ತದೆ ಮತ್ತು ನಾನು 2 ಮತ್ತು 4π ಕೆಲವು ನಿಯಮಗಳನ್ನು ರದ್ದುಗೊಳಿಸಿದರೆ ಇದು 2 ಆಗುತ್ತದೆ ನನಗೆ V32kF3 ಸಿಗುತ್ತದೆ ಮತ್ತು ಇದು L ಮೇಲೆ ನಾನು ಬಾಕ್ಸ್ ಅನ್ನು ಸಾಮಾನ್ಯಗೊಳಿಸಿದ್ದರಿಂದ ಇದು L ಗಾತ್ರದ ಘನದಲ್ಲಿನ ಹಲವಾರು ಎಲೆಕ್ಟ್ರಾನ್ ಗಳಿಗೆ ಸಮನಾಗಿರುತ್ತದೆ ಇದು N ಮತ್ತು ಆದ್ದರಿಂದ ನಾವು ಈ ರೀತಿಯಲ್ಲಿ ಕಾರ್ಯವನ್ನು ತೆಗೆದುಕೊಂಡಿದ್ದೇವೆ ಈ ಸ್ಟೇಟ್ ನ ಕಾರ್ಯವನ್ನು L ಮೇಲೆ ಬಾಕ್ಸ್ ಅನ್ನು ಸಾಮಾನ್ಯಗೊಳಿಸಿದ ವಿಧಾನಕ್ಕೆ ಅನುಗುಣವಾಗಿ ನಾವು ಎಣಿಸಿದ್ದೇವೆ ಮತ್ತು ಆದ್ದರಿಂದ ನಾವು ಲೆಕ್ಕ ಹಾಕಿದ ಯಾವುದೇ k ಪಾಯಿಂಟ್ಗಳ ಸಂಖ್ಯೆಯು ಹೊರಬಂದಿತು ಮತ್ತು ಅದು ಸಂಖ್ಯೆಯಾಗಿರಬೇಕು ಇದರಲ್ಲಿರುವ ಎಲೆಕ್ಟ್ರಾನ್ಗಳು ಆದ್ದರಿಂದ ನಮ್ಮಲ್ಲಿ vkf332N ಅಥವಾ kF32NV32 ಇದೆ ನಾನು ಇದನ್ನು ಚಿತ್ರಾತ್ಮಕವಾಗಿ ತೋರಿಸುತ್ತೇನೆ ಆದ್ದರಿಂದ ನಾನು L ಗಾತ್ರದ ಈ ಘನದ ಮೇಲೆ ಬಾಕ್ಸ್ ಅನ್ನು ಸಾಮಾನ್ಯೀಕರಿಸಿದ್ದೇನೆ ಮತ್ತು ನಂತರ ಅದು ಪುನರಾವರ್ತನೆಯಾಗುತ್ತದೆ ಮತ್ತು ಹೀಗೆ ಆದ್ದರಿಂದ ಈ ಪೆಟ್ಟಿಗೆಯ ಮೇಲೆ ಸಾಮಾನ್ಯೀಕರಣದ ಪ್ರಕಾರ ಪ್ರತಿ ಸ್ಟೇಟ್ ಗೆ 2 ಎಲೆಕ್ಟ್ರಾನ್ಗಳನ್ನು ಒಳಗೊಂಡಂತೆ ಸ್ಟೇಟ್ ಗಳ ಸಂಖ್ಯೆ VkF332 ಆಗಿ ಹೊರಹೊಮ್ಮುತ್ತದೆ ಮತ್ತು ಇದು ಇದರಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆಗೆ ಸಮನಾಗಿರುತ್ತದೆ ಮತ್ತು ಆದ್ದರಿಂದ kF 32NV13 ಆಗಿ ಹೊರಹೊಮ್ಮುತ್ತದೆ ಇದು NV ಹೊರತುಪಡಿಸಿ ಎಲೆಕ್ಟ್ರಾನ್ಗಳ ಸಾಂದ್ರತೆಯಾಗಿದೆ ಆದ್ದರಿಂದ ಇದು 32×ρ13 ಆಗಿರುತ್ತದೆ ಅಲ್ಲಿ ρ ಸಾಂದ್ರತೆ NV ಯುನಿಟ್ ಪರಿಮಾಣಕ್ಕೆ ಎಲೆಕ್ಟ್ರಾನ್ ಗಳ ಸಂಖ್ಯೆಗೆ ಸಮನಾಗಿರುತ್ತದೆ ಆದ್ದರಿಂದ ನಾವು ಅತಿ ಹೆಚ್ಚು k ವೆಕ್ಟರ್ ಅನ್ನು ಹೊಂದಿದ್ದೇವೆ ಮತ್ತು kF ಗೆ ಅನುಗುಣವಾದ ಶಕ್ತಿಯನ್ನು 2kF22m ಎಂದು ನೀಡಲಾಗಿದೆ ಇದನ್ನು F ಅಥವಾ ಫೆರ್ಮಿ ಶಕ್ತಿ ಎಂದು ಕರೆಯಲಾಗುತ್ತದೆ ಈಗ ನಾವು ಹೇಳಿದಂತೆ ಸಾಂದ್ರತೆಯ ಸಂಖ್ಯೆಯನ್ನು ಅಂದಾಜು ಮಾಡೋಣ ನಾನು ಹೇಳಿದಂತೆ ಪ್ರತಿ cm3 ಗೆ ಪ್ರತಿ 1022 ರಂತೆ ಬರುತ್ತದೆ ಆದ್ದರಿಂದ kF 32102813 ಆಗಿರುತ್ತದೆ ಆದ್ದರಿಂದ 2 ಪ್ರತಿಫಲನ 10 ಆದ್ದರಿಂದ ನಾನು ಇದನ್ನು 30×102813 ಅಥವಾ 30013109 ಎಂದು ಬರೆಯುತ್ತೇನೆ ಆದ್ದರಿಂದ ಅದು 109 ಮತ್ತು 300 ಕ್ಕೆ ನಾನು ಸುಮಾರು 67 ಅನ್ನು ಹೊಂದಲಿದ್ದೇನೆ ಆದ್ದರಿಂದ ನಾವು 6 5 ಮೀಟರ್ ವಿಲೋಮ kF ಈ ಮೀಟರ್ ವಿಲೋಮ ಎಂದು ಹೇಳೋಣ ಆದ್ದರಿಂದ ನಾವು ಲೋಹದಲ್ಲಿ kF ಅನ್ನು 109 ರಿಂದ 1010 ಮೀಟರ್ ವಿಲೋಮ ಎಂದು ಹೇಳಬಹುದು ಮತ್ತು F 2kF22m ಎಲೆಕ್ಟ್ರಾನ್ ಗಳಿಗೆ ಸಮನಾಗಿರುತ್ತದೆ ಇದು 10 68 ಪಟ್ಟು ಸಮನಾಗಿರುತ್ತದೆ ಎಂದು ಹೇಳೋಣ 1018 20 ಆದ್ದರಿಂದ 1019 ಮೇಲೆ 2×9 1×10 31 ಇದು 0 5×10 18 ಜೌಲ್ಗಳಾಗಿ ಹೊರಹೊಮ್ಮುತ್ತದೆ ಇದು 0 6×10 19 ಸರಿಸುಮಾರು 3 ಎಲೆಕ್ಟ್ರಾನ್ ವೋಲ್ಟ್ ಗಳು ಆದ್ದರಿಂದ ಲೋಹಗಳಲ್ಲಿ F ಒಂದರಿಂದ 5 ಎಲೆಕ್ಟ್ರಾನ್ ವೋಲ್ಟ್ ಗಳ ಕ್ರಮದಲ್ಲಿದೆ ಆ ಸಾಂದ್ರತೆಯನ್ನು ಗಮನಿಸಿದರೆ ಆಸಕ್ತಿಯಿರುವ ಇನ್ನೊಂದು ಪ್ರಮಾಣವೆಂದರೆ ಎಲೆಕ್ಟ್ರಾನ್ ಗಳ ಸರಾಸರಿ ಚಲನ ಶಕ್ತಿ ಆದ್ದರಿಂದ ಎಲೆಕ್ಟ್ರಾನ್ಗಳ ಶಕ್ತಿಯು 2kF22m ಆಗಿದೆ ಮತ್ತು ಆದ್ದರಿಂದ ಇದು 0 ಎಲೆಕ್ಟ್ರಾನ್ ವೋಲ್ಟ್ ಗಳಿಂದ 5 ಎಲೆಕ್ಟ್ರಾನ್ ವೋಲ್ಟ್ ಗಳಿಗೆ 6 ಎಲೆಕ್ಟ್ರಾನ್electron ವೋಲ್ಟ್ಗಳಿಗೆ ಅತ್ಯಧಿಕ ಮತ್ತೊಂದು ಫೆರ್ಮಿ ಶಕ್ತಿ ಮತ್ತು ನಾನು ಆ ಗೋಳವನ್ನು ಮತ್ತೊಮ್ಮೆ ನೋಡಿದರೆ ನೀವು ಸರಾಸರಿ ಫೆರ್ಮಿ ಶಕ್ತಿಯನ್ನು ಲೆಕ್ಕಾಚಾರ ಮಾಡುವ ವಿಧಾನವಾಗಿದೆ ಮತ್ತು ಈ ತ್ರಿಜ್ಯದ k ಸಣ್ಣ ಶೆಲ್ ಅನ್ನು ತೆಗೆದುಕೊಂಡರೆ ಇದರಲ್ಲಿರುವ ಸ್ಟೇಟ್ ಗಳ ಸಂಖ್ಯೆಯು ಈ ಸ್ಟೇಟ್ ಲ್ಲಿ ಎಲೆಕ್ಟ್ರಾನ್ ಗಳ ಸಂಖ್ಯೆಯಾಗಿರುತ್ತದೆ ಅಂತಹವುಗಳು ಆಕ್ರಮಿಸಲ್ಪಡುತ್ತವೆ 4πk2k×2 ಇದಕ್ಕಾಗಿ ಸ್ಪಿನ್ V83 ಮತ್ತು ಪ್ರತಿ ಎಲೆಕ್ಟ್ರಾನ್ನ ಶಕ್ತಿಯು 2k22m ಆಗಿದೆ ಮತ್ತು ನಾನು k ಯನ್ನು 0 ರಿಂದ kff ಗೆ ಸಂಯೋಜಿಸಿದರೆ ಇದು ನನಗೆ ಈ ಎಲ್ಲಾ ಎಲೆಕ್ಟ್ರಾನ್ಗಳ ಒಟ್ಟು ಶಕ್ತಿಯನ್ನು ನೀಡುತ್ತದೆ ಮತ್ತು ಇದರ ಮೂಲಕ ನಾನು EN ಅನ್ನು ಲೆಕ್ಕ ಹಾಕಬಹುದು ಅದು 35F ಆಗಿ ಹೊರಹೊಮ್ಮುತ್ತದೆ ಅಲ್ಲಿ ನೀವು NV×kF332 ಅನ್ನು ಬರೆಯಬೇಕಾಗುತ್ತದೆ ಆದ್ದರಿಂದ ಇದು ಲೋಹದಲ್ಲಿನ ಎಲೆಕ್ಟ್ರಾನ್ ಗಳ ಸರಾಸರಿ ಶಕ್ತಿಯಾಗಿದೆ ನಂತರ ನೀವು ಫೆರ್ಮಿ ಶಕ್ತಿಗೆ ಅನುಗುಣವಾದ ತಾಪಮಾನ TF ಅನ್ನು ಲೆಕ್ಕ ಹಾಕಿದರೆ ಅದು TFFkB ಎಂದು ಹೊರಹೊಮ್ಮುತ್ತದೆ ಮತ್ತು ಅದು 50000 ಕೆಲ್ವಿನ್ ಕ್ರಮಕ್ಕೆ ಬರುತ್ತದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಆದ್ದರಿಂದ ನೀವು ನೋಡುವಂತೆ ನಾನು y ಅಕ್ಷದಲ್ಲಿ ಶಕ್ತಿಯನ್ನು ಬರೆದು ಸ್ಟೇಟ್ ಗಳನ್ನು ತುಂಬಬಹುದು ತುಂಬಿದ ಈ ಸ್ಟೇಟ್ ಗಳು ಎಲ್ಲಕ್ಕಿಂತ ಹೆಚ್ಚಿನ ಶಕ್ತಿಯ ಮೌಲ್ಯ 1 ಅಥವಾ 5 ಎಲೆಕ್ಟ್ರಾನ್ ವೋಲ್ಟ್ ಗಳ ಅತಿ ಹೆಚ್ಚಿನ ಶಕ್ತಿಯ ಮೌಲ್ಯವನ್ನು ಹೊಂದಿರುತ್ತವೆ ಏಕೆಂದರೆ ಇದು ಸರಿಸುಮಾರು 50000 ಕೆಲ್ವಿನ್ ಗೆ ಅನುರೂಪವಾಗಿದೆ ಹಾಗಾಗಿ ನಾನು ಕೋಣೆಯ ಉಷ್ಣತೆಯ ಕ್ರಮದ ಶಕ್ತಿಯನ್ನು ನೀಡಿದರೆ ಮತ್ತು ಕೋಣೆಯ ಉಷ್ಣತೆಯ ಶಕ್ತಿಯನ್ನು ನೀಡಿದರೆ ಏನಾಗುತ್ತದೆ ಪರಿಣಾಮ ಬೀರಲಿರುವ ಎಲೆಕ್ಟ್ರಾನ್ ಗಳು ಆ ಶಕ್ತಿಯ ಸುತ್ತ ಅತ್ಯಂತ ತೆಳುವಾದ ಶೆಲ್ ನಲ್ಲಿರುತ್ತವೆ ಎಲ್ಲಾ ಇತರ ಎಲೆಕ್ಟ್ರಾನ್ಗಳು ಪರಿಣಾಮ ಬೀರುವುದಿಲ್ಲ ಏಕೆಂದರೆ ಇಲ್ಲಿರುವ ಎಲೆಕ್ಟ್ರಾನ್ ನೀವು ಕೋಣೆಯ ಉಷ್ಣಾಂಶದ kT ಶಕ್ತಿಯನ್ನು ತೆಗೆದುಕೊಂಡರೆ ಮುಂದಿನ ಹಂತಕ್ಕೆ ಹೋಗಲು ಸಾಧ್ಯವಿಲ್ಲ ಈ ಎಲೆಕ್ಟ್ರಾನ್ ಮೇಲಕ್ಕೆ ಚಲಿಸಲು ಸಾಧ್ಯವಿಲ್ಲ ಮತ್ತು ಮೇಲಕ್ಕೆ ಚಲಿಸಲು ಸಾಧ್ಯವಿಲ್ಲ ಆದ್ದರಿಂದ ಇವೆಲ್ಲವೂ ಮೇಲಕ್ಕೆ ಚಲಿಸಲು ಸಾಧ್ಯವಿಲ್ಲ ಕೇವಲ kT ಯ ದಪ್ಪದೊಳಗೆ ಕೆಲವು ಶಕ್ತಿಯನ್ನು ಬಲಕ್ಕೆ ಅಥವಾ ಮೇಲಕ್ಕೆ ಪಡೆಯಲು ಸಾಧ್ಯವಾಗುವ ಎಲೆಕ್ಟ್ರಾನ್ ಮಾತ್ರ ಆದ್ದರಿಂದ ಈ ದಪ್ಪವು KT ಆಗಿರುತ್ತದೆ ಹಾಗಾಗಿ KT ಯಿಂದ ಗುಣಿಸಿದ ಫೆರ್ಮಿ ಮಟ್ಟದಲ್ಲಿ ಪ್ರತಿ ಶಕ್ತಿಯ ವ್ಯಾಪ್ತಿಯಲ್ಲಿ ಎಷ್ಟು ಎಲೆಕ್ಟ್ರಾನ್ ಗಳಿವೆ ಎಂದು ನಾನು ಲೆಕ್ಕ ಹಾಕಿದರೆ ಅದು ಅವರು ಹೀರಿಕೊಳ್ಳುವ ಶಕ್ತಿಯನ್ನು ನನಗೆ ನೀಡುತ್ತದೆ ಆದ್ದರಿಂದ ನನಗೆ ಬೇಕಾಗಿರುವುದು ಫೆರ್ಮಿ ಮಟ್ಟದಲ್ಲಿ ಸ್ಟೇಟ್ ಗಳ ಸಾಂದ್ರತೆ ಎಂದು ಕರೆಯಲ್ಪಡುತ್ತದೆ ಆದ್ದರಿಂದ ನಾವು ಮುಂದೆ ಲೆಕ್ಕಾಚಾರ ಮಾಡಲು ಹೊರಟಿರುವುದು ಸ್ಟೇಟ್ ಗಳ ಸಾಂದ್ರತೆ ನಾವು ಹೇಗೆ ಲೆಕ್ಕ ಹಾಕುತ್ತೇವೆ ಮತ್ತೊಮ್ಮೆ ನಾನು ಫೆರ್ಮಿ ಗೋಳಕ್ಕೆ ಹೋಗುತ್ತೇನೆ ಮತ್ತು ನಾನು ದಪ್ಪ k ನ ತೆಳುವಾದ ಚಿಪ್ಪನ್ನು ತೆಗೆದುಕೊಂಡರೆ ನನ್ನ ಬಳಿ ಅನುಗುಣವಾದ E ಶಕ್ತಿಯು 2k22m ಗೆ ಸಮಾನವಾಗಿರುತ್ತದೆ ಅದು 2m kk ಎಂದು ಹೊರಬರುತ್ತದೆ ಮತ್ತು ಈ ಎರಡರ ನಡುವಿನ ಸ್ಪಿನ್ ಸೇರಿದಂತೆ ಗಳ ಸಂಖ್ಯೆ 4πk2kV83×2 ಆಗಿರುತ್ತದೆ ಇದು K ಮತ್ತು k k ನಡುವಿನ ಸ್ಪಿನ್ ಸೇರಿದಂತೆ ನಾನು N ಎಂದು ಬರೆಯಬಹುದಾದ ಸ್ಟೇಟ್ ಗಳ ಸಂಖ್ಯೆ ಇದು 2 ಕ್ಕೆ ರದ್ದುಗೊಳ್ಳುತ್ತದೆ 4π 2 ರೊಂದಿಗೆ ರದ್ದುಗೊಳ್ಳುತ್ತದೆ ಮತ್ತು ಇದನ್ನು ನಾನು k2kV2 ಎಂದು ಬರೆಯಬಹುದು ಹಾಗಾಗಿ ನಾನು ಪ್ರತಿ ಯೂನಿಟ್ ಶಕ್ತಿಯ ಶ್ರೇಣಿ E ಗೆ ಸ್ಟೇಟ್ ಗಳ ಸಾಂದ್ರತೆಯನ್ನು ಲೆಕ್ಕಾಚಾರ ಮಾಡಲು ಬಯಸಿದರೆ ಅದು NE ಆಗಿರುತ್ತದೆ ಅದು k2k2E×V ಆಗಿರುತ್ತದೆ ಆದ್ದರಿಂದ ಯೂನಿಟ್ ವಾಲ್ಯೂಮ್ ಗೆ ಯೂನಿಟ್ E ಗೆ ಸ್ಟೇಟ್ ಗಳ ಸಾಂದ್ರತೆ ಇದನ್ನು ಸಾಮಾನ್ಯವಾಗಿ Dϵ ಎಂದು ಬರೆಯಲಾಗುತ್ತದೆ ಮತ್ತು m ಮತ್ತು h ಮತ್ತು ಎಲ್ಲ ಮೇಲೆ ಅವಲಂಬಿತವಾಗಿರುವ ಕೆಲವು ಸ್ಥಿರಗಳಿಗೆ ಅನುಪಾತದಲ್ಲಿ ನಾನು ಅದನ್ನು ನಿಮಗೆ ಬಿಡುತ್ತೇನೆ ಮತ್ತು ಫೆರ್ಮಿ ಮಟ್ಟದಲ್ಲಿ ಸ್ಟೇಟ್ ಗಳ ಸಾಂದ್ರತೆಯು ಆದ್ದರಿಂದ ನಿರಂತರ ಸಮಯ F ಆ ಫೆರ್ಮಿ ಮಟ್ಟಕ್ಕೆ ಹಿಂದಿರುಗಿ ಈಗ ಈ ಎಲೆಕ್ಟ್ರಾನ್ ಗಳು ತುಂಬುತ್ತಿವೆ ಮತ್ತು ತುಂಬಾ ತೆಳುವಾದ ಪದರವು ಆ ಎಲೆಕ್ಟ್ರಾನ್ಗಳು ನಿರ್ಗಮಿಸುತ್ತಿವೆ ಆದ್ದರಿಂದ ರೋಮಾಂಚನಗೊಂಡ ಎಲೆಕ್ಟ್ರಾನ್ಗಳ ಸಂಖ್ಯೆಯು ಫೆರ್ಮಿ ಮಟ್ಟದ ಸಮಯದಲ್ಲಿ ಸ್ಟೇಟ್ ಗಳ ಸಾಂದ್ರತೆಯಾಗಿರುತ್ತದೆ kT ಇದು ಶಕ್ತಿಯ kT ಯನ್ನು ಹೀರಿಕೊಳ್ಳುವ ಎಲೆಕ್ಟ್ರಾನ್ ಗಳ ಸಂಖ್ಯೆಯಾಗಿರುತ್ತದೆ ಆದ್ದರಿಂದ ಶಕ್ತಿಯು ಸ್ವತಃ DFk2T2 ಆಗಿರುತ್ತದೆ ಮತ್ತು ನೀವು dEdT ತಾಪಮಾನವನ್ನು ನೋಡಬಹುದು ಅದು ನಿರ್ದಿಷ್ಟ ಶಾಖವು ಫೆರ್ಮಿ ಮಟ್ಟದಲ್ಲಿ DF×T ಸ್ಟೇಟ್ ಗಳ ಸಾಂದ್ರತೆಗೆ ಅನುಪಾತದಲ್ಲಿರುತ್ತದೆ ಆದ್ದರಿಂದ ಎಲೆಕ್ಟ್ರಾನ್ ಗಳ ಈ ನಿರ್ದಿಷ್ಟ ಶಾಖವು ತಾಪಮಾನದೊಂದಿಗೆ ರೇಖೀಯವಾಗಿ ಹೆಚ್ಚಾಗುತ್ತದೆ ಮತ್ತು ಇದು ನಿರ್ಣಾಯಕವಾಗಿ ಫೆರ್ಮಿ ಮಟ್ಟದಲ್ಲಿ ಸ್ಟೇಟ್ ಗಳ ಸಾಂದ್ರತೆಯ ಮೇಲೆ ಅವಲಂಬಿತವಾಗಿರುತ್ತದೆ ಫೆರ್ಮಿ ಮಟ್ಟದ ದೊಡ್ಡ ಸಾಂದ್ರತೆಯ ಸ್ಥಿತಿಗಳು ಹೆಚ್ಚು ನಿರ್ದಿಷ್ಟವಾದ ಶಾಖ ಅಂದರೆ ದೊಡ್ಡದಾದ ಫರ್ಮಿ ಶಕ್ತಿ ಹೆಚ್ಚು ನಿರ್ದಿಷ್ಟ ಶಾಖ ಎಲೆಕ್ಟ್ರಾನ್ ಗಳನ್ನು ಭರ್ತಿ ಮಾಡುವುದು ಹೇಗೆ ಸ್ಥಿತಿಯ ಸಾಂದ್ರತೆಯು ಚಿತ್ರದಲ್ಲಿ ಬರುತ್ತದೆ ಎಂಬುದನ್ನು ಇದು ನಿಮಗೆ ಹೇಳುವುದಾಗಿದೆ ಯಾವುದೇ ಇತರ ಸಾರಿಗೆ ವಿದ್ಯಮಾನವು ಇಂಧನ ವಿದ್ಯಮಾನಗಳು ಮತ್ತೆ ಫೆರ್ಮಿ ಮಟ್ಟಕ್ಕೆ ಸಮೀಪದಲ್ಲಿ ಅತ್ಯಂತ ತೆಳುವಾದ ಪದರಕ್ಕೆ ಸೀಮಿತವಾಗಿರುತ್ತದೆ ಆದ್ದರಿಂದ ಇದರೊಂದಿಗೆ ನಾನು ಲೋಹಗಳ ಸಂಕ್ಷಿಪ್ತ ಪರಿಚಯವನ್ನು ನಿಲ್ಲಿಸುತ್ತೇನೆ ಮತ್ತು ಈ ಉಪನ್ಯಾಸವನ್ನು ಮೊದಲ ಸಂಖ್ಯೆ ಉಚಿತ ಎಲೆಕ್ಟ್ರಾನ್ ಅಥವಾ ಇದನ್ನು ಉಚಿತ ಎಂದೂ ಕರೆಯಲಾಗುತ್ತದೆ ಎಲೆಕ್ಟ್ರಾನ್ ಅನಿಲವು ಲೋಹಗಳಿಗೆ ಉತ್ತಮವಾದ ಮೊದಲ ಅಂದಾಜು ನೀಡುತ್ತದೆ ಸಂಖ್ಯೆ 2 ಎಂದರೆ ಎಲೆಕ್ಟ್ರಾನ್ ಗಳನ್ನು ತರಂಗ ವೆಕ್ಟರ್ ನೀಡಿದ ಸ್ಟೇಟ್ ಗಳಿಗೆ ತುಂಬಿಸಲಾಗುತ್ತದೆ kF3213 ಅನ್ನು ಫೆರ್ಮಿ ವೇವ್ ವೆಕ್ಟರ್ ಎಂದೂ ಕರೆಯುತ್ತಾರೆ ಫೆರ್ಮಿ ಶಕ್ತಿಯನ್ನು 2kF22m ಎಂದು ನೀಡಲಾಗುತ್ತದೆ ನಂತರ ಎಲೆಕ್ಟ್ರಾನ್ ಗಳ ಸರಾಸರಿ ಶಕ್ತಿಯನ್ನು 35F ಎಂದು ನೀಡಲಾಗುತ್ತದೆ ತದನಂತರ ಎಲೆಕ್ಟ್ರಾನ್ ನ ನಿರ್ದಿಷ್ಟ ಶಾಖವು Tಗೆ ಅನುಪಾತದಲ್ಲಿರುತ್ತದೆ ಮತ್ತು ಫೆರ್ಮಿ ಮಟ್ಟದಲ್ಲಿ D ಸ್ಟೇಟ್ ಗಳ ಸಾಂದ್ರತೆ ಮತ್ತು T ಮತ್ತು 3D ಯಲ್ಲಿ ಸ್ಟೇಟ್ ಗಳ ಸಾಂದ್ರತೆಯನ್ನು ಅವಲಂಬಿಸಿರುತ್ತದೆ